ಪ್ರೀತಿಯ ಸಹಭಾಗಿಗಳೇ ನಿಮಗೆ ಸ್ವಾಗತ ಇಂದಿನ ಘಟಕದಲ್ಲಿ ನಾವು ಕ್ರೋನೇಮಿಕ್ಸ್ ಅಂದರೆ ಮೌಖಿಕ ಸಂವಹನದ ಸಂದರ್ಭ ಸಂದರ್ಭದಲ್ಲಿ ಸಮಯವನ್ನು ಅಧ್ಯಯನ ಮಾಡುವುದು ಇದು ಮೌಖಿಕ ಸಂವಹನದ ಅನೇಕ ಅಂಶಗಳಲ್ಲಿ ಒಂದು ಹಾಗೂ ವಿಭಿನ್ನ ಶಿಸ್ತಿನ ಅಧ್ಯಯನ ಮಾದರಿಯಾಗಿ ಬೆಳೆದಿದೆ ಸಾಂಪ್ರದಾಯಿಕವಾಗಿ ಸಮಯವನ್ನು ಅಮೂರ್ತ ಎಂಬ ನುಡಿಯನ್ನು ನೆನಪಿಸುತ್ತದೆ ಹಾಗೆ ಮೌಖಿಕ ಸಂವಹನದ ಕ್ಷೇತ್ರವು ಇತ್ತೀಚೆಗೆ ವಿಶಾಲವಾಗಿ ಬೆಳೆಯುತ್ತಿದ್ದು ವ್ಯವಹಾರ ಸಂವಹನ ಮತ್ತು ಸಾಂಸ್ಥಿಕ ನಡವಳಿಕೆ ಮಾನವಶಾಸ್ತ್ರ ಸಂವಹನವನ್ನು ಅಧ್ಯಯನ ಮಾಡಬೇಕಾದರೆ ಬೇರೆ ಬೇರೆ ಸಂಸ್ಕೃತಿಯ ಜನರು ವೃತ್ತಿಪರ ಸನ್ನಿವೇಶಗಳನ್ನು ಹೇಗೆ ಅರ್ಥ ಮಾಡಿಕೊಂಡು ಬೇರೆಯವರೊಂದಿಗೆ ಸಂಬಂಧ ಬೆಳೆಸಿ ಮಾತನಾಡುತ್ತಿರಬೇಕಾದರೆ ತಮ್ಮ ಸಮಯವನ್ನು ನೋಡಿಕೊಳ್ಳುತ್ತಾರೆ ಎಂದು ಪರಿಗಣಿಸಬಹುದು ಸಂವಹನ ಕ್ಷೇತ್ರದಲ್ಲಿ ನಾವು ಹಲವು ಬಗೆಯಲ್ಲಿ ಜನರು ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಹಾಗೂ ಇಂತಹ ಸಂದರ್ಭದಲ್ಲಿ ಮೌಖಿಕ ಅಲ್ಲದ ರೀತಿಯಲ್ಲಿಏನು ಹೇಳುತ್ತಾರೆ ಎಂಬುದನ್ನು ಅಧ್ಯಯನ ಮಾಡಬೇಕು ಸಮಯದ ಮೌಲ್ಯ ನಮ್ಮ ನಡವಳಿಕೆ ಹಾಗೂ ಮೌಖಿಕ ಸಂವಹನದ ಇತರ ಅಂಶಗಳ ಮೇಲೆ ನಿರ್ಧಾರಿತವಾಗುತ್ತದೆ ಇದು ನಾವು ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಅಥವಾ ವ್ಯರ್ಥವಾಗಿ ಕಳೆಯುತ್ತೇವೆ ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕುವುದು ಅಥವಾ ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯವಾದ ಅಂಶ ಈ ಅಂಶಗಳಲ್ಲಿ ವ್ಯಕ್ತಿಗತ ನೆಲೆಯಲ್ಲಿ ಬದಲಾವಣೆಗಳು ಇರುತ್ತವೆ ಹಾಗೂ ಇದನ್ನು ಪರಿಗಣಿಸಬೇಕು ಇದೇ ಸಂದರ್ಭದಲ್ಲಿ ಎನ್ ಸಿ ಅಂಶದ ಸಾಂಸ್ಕೃತಿಕ ಪ್ರಭಾವವು ಮುಖ್ಯ ಮಾನವರಾಗಿರುವ ನಮಗೆ ಅತಿ ಕ್ಲಿಷ್ಟವಾದ ಸಂಬಂಧ ಸಮಯದ ಜೊತೆ ಇದೆ ಈ ಸಂಬಂಧ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ವೃತ್ತಿಪರ ರೀತಿಯಲ್ಲಿ ಬೆಳೆದಿರುತ್ತದೆ ಎಲ್ಲಾ ಪ್ರೀತಿಯ ಮೌಖಿಕ ಹಾಗೂ ಮೌಕಿಕ ಅಲ್ಲದೆ ಸಂದೇಶಗಳು ತಮ್ಮದೇ ಆದ ಸಮಯವನ್ನು ಹೊಂದಿರುತ್ತವೆ ಎಲ್ಲಾ ಸಂದೇಶಗಳು ಶುರುವಾಗಿ ಕೊನೆಗೊಳ್ಳುವ ಗುರಿಯನ್ನು ಹೊಂದಿರುತ್ತದೆ ಈ 2 ಅಂಶಗಳ ಹಿಂದೆ ಹಾಗೂ ನಂತರ ಕೆಲವು ವಿಷಯಗಳು ಇರುತ್ತವೆ ನಮ್ಮ ಸಂವಹನ ಸಮಯದ ಹಾಗೂ ಮೌಖಿಕ ಸಂವಹನದ ಚೌಕಟ್ಟಿನಲ್ಲಿ ನೋಡುವುದಾದರೆ ಎಲ್ಲವೂ ಸಾಂದರ್ಭಿಕವಾಗಿರುತ್ತದೆ ಕ್ರೋನಿಮಿಕ್ಸ್ ವೃತ್ತಿಪರ ಸನ್ನಿವೇಶಗಳ ಸಂದರ್ಭದಲ್ಲಿ ಭಾವನಾತ್ಮಕ ಹಾಗೂ ರೂಪಕಾತ್ಮಕ ರೀತಿಯಲ್ಲಿ ವ್ಯಕ್ತಿಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ ಕ್ರೋನಿಮಿಕ್ಸ್ ಅಧ್ಯಯನ ಕ್ಷೇತ್ರ ಸಮಯದ ಬಗೆಗಿನ ಅಂತರ ಶಿಸ್ತೀಯ ಅಧ್ಯಯನದ ಮೂಲಕ ಬೆಳೆದಿದೆ ಇದಕ್ಕೆ ಅನೇಕ ಸಂಶೋಧಕರಿಂದ ವಿಶೇಷವಾಗಿ ಸಮಾಜಶಾಸ್ತ್ರ ಮನಶಾಸ್ತ್ರ ಮಾನವಶಾಸ್ತ್ರ ಹಾಗೂ ಜೀವಶಾಸ್ತ್ರದಿಂದ ಬೆಂಬಲ ದೊರಕಿದೆ ಜನರು ಸಮಯವನ್ನು ಹಲವು ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ ನಾವು ಕ್ರೋನಿಮಿಕ್ಸ್ ಪದವನ್ನು ಬಳಸಿ ಅಥವಾ ಈ ಮಾದರಿಯ ಅರ್ಥವನ್ನು ವ್ಯವಹಾರ ಹಾಗೂ ವೃತ್ತಿಪರ ಸನ್ನಿವೇಶಗಳಲ್ಲಿ ಬಳಸುವ ಮುನ್ನ ಅಧ್ಯಯನಕ್ಕೆ ಕೊಡುಗೆ ನೀಡಿದವರ ಬಗ್ಗೆ ಮಾತನಾಡುವುದು ಉತ್ತಮ ಆಧುನಿಕ ನೋಟಕ್ಕೆ ಸಂಬಂಧಿಸಿದಂತೆ ಈ ರಾಬರ್ಟ್ ಕೆಲ್ಲಿ ಎಂಬ ನುಡಿಗಟ್ಟನ್ನು ಸಾಹಿತ್ಯದಲ್ಲಿ ಬಳಸಿದವರು ಈ ನೋಟವನ್ನು ಜಾರ್ಜ್ ಹರ್ಬರ್ಟ್ ಮೀಡ್ ಸಮಯಕ್ಕೆ ಇರುವ ಆಂತರಿಕ ನೋಟವನ್ನು ವಿಶ್ಲೇಷಣೆ ಮಾಡುತ್ತಾರೆ ಹೆರಾಲ್ಡ್ ಇನ್ನಿಸ್ ಎಂಬ ವಿಷಯವನ್ನು ಚರ್ಚಿಸಿದ್ದಾರೆ 1952 ರಲ್ಲಿ ಅಂದರೆ ಹೆರಾಲ್ಡ್ ಇನ್ನಿಸ್ ಎಂಬ ತಮ್ಮ ಪುಸ್ತಕವನ್ನು ಪ್ರಕಟಿಸುತ್ತಾರೆ ಹಾಲ್ ಅವರು ನಿಯತಕಾಲಿಕವಾಗಿ ಸಮಯದ ಬಗ್ಗೆ ಹಾಗೂ ಮುಂದಿನ ನಾಲ್ಕು ದಶಕಗಳಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳ ಕುರಿತು ಬರೆದಿದ್ದಾರೆ ಅವರ ವಿಚಾರಗಳು ಇತರೆ ಸಂಶೋಧಕರನ್ನು ಇಂತಹುದೇ ಅಧ್ಯಯನ ಕೈಗೊಳ್ಳಲು ಪ್ರೇರೇಪಿಸಿದೆ ಕೆನಡಾದ ಭಾಷಾಶಾಸ್ತ್ರಜ್ಞ ಹಾಗೂ ಸಂಕೇತ ವಿಜ್ಞಾನಿಯಾದ ಫರ್ನಾಂಡೊ ಪೊಯಟೋಸ್ 1972 ರಲ್ಲಿ ಕ್ರೋನೆಮಿಕ್ಸ್ ಎಂಬ ಪುಸ್ತಕದಲ್ಲಿ ಅಡ್ಡ ಸಾಂಸ್ಕೃತಿಕ ಅಧ್ಯಯನದ ಸಮಾನಾಂತರ ಪರ್ಯಾಯಗಳಲ್ಲಿ ಪರಿಚಯಿಸಿದ್ದಾರೆ ಅವರು ಕ್ರೋನೆಮಿಕ್ಸ್ ನ ಸಂವಹನದಲ್ಲಿ ಪ್ರಧಾನವಾದ ಅಂಶಗಳ ಉದಾಹರಣೆಗಳಲ್ಲಿ ಸಾಮಾನ್ಯ ಸಾಮಾಜಿಕ ಭೇಟಿಗಳಲ್ಲಿನ ಅವಧಿಯಲ್ಲಿ ಕಂಡುಬರುವ ಅಡ್ಡ ಸಾಂಸ್ಕೃತಿಕ ವ್ಯತ್ಯಯಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಸಮುದಾಯಗಳು ಒಂದು ಪ್ರಶ್ನೆ ಕೇಳಿದಾಗ ಅಥವಾ ನಿರ್ಧಾರ ಮಾಡುವ ಸಂದರ್ಭದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ಗುಪ್ತವಾಗಿರುವುದನ್ನು ಕೂಡ ಸೇರಿಸುತ್ತಾರೆ ಅವರು ಸಂವಹಿಸುವಾಗ ಇಣುಕುವ ಮೌನ ಮತ್ತು ಸಣ್ಣ ವಿರಾಮವನ್ನು ಸಾಂಸ್ಕೃತಿಕ ಕ್ರೋನೆಮಿಕ್ಸ್ ನ ಅನ್ನು ಸಮಾನಾಂತರ ಅಥವಾ ಉನ್ನತ ಅಂಶವಾಗಿ ಗ್ರಹಿಸಬಹುದು ಎನ್ನುತ್ತಾರೆ ಟಾಮ್ ಬ್ರೂನೋ ಪ್ರಾಮುಖ್ಯತೆ ಕುರಿತು ಹಲವು ಪುಸ್ತಕಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ಕಾಣಬಹುದು ನನ್ನ ಆರಂಭಿಕ ಚರ್ಚೆಯನ್ನು ಎಡ್ವರ್ಡ್ ಟಿ ಹಾಲ್ ಅವರ ಸಂಶೋಧನೆಗಳನ್ನು ಆಧರಿಸಿ ಮಾಡುತ್ತೇನೆ ಅವರು ತಾಂತ್ರಿಕ ಔಪಚಾರಿಕ ಮತ್ತು ಅನೌಪಚಾರಿಕ ಎಂಬ 3 ಕಾಲ ಪದ್ಧತಿಗಳನ್ನು ಗುರುತಿಸುತ್ತಾರೆ ಅವರ ಪ್ರಕಾರ ಗಡಿಯಾರಗಳಂತಹ ವಿವಿಧ ಯಾಂತ್ರಿಕ ಉಪಕರಣಗಳು ನಿಖರವಾದ ಸಮಯವನ್ನು ತೋರಿಸುವಂತೆ ತಾಂತ್ರಿಕ ಸಮಯವು ಕಾಲದ ವೈಜ್ಞಾನಿಕ ಮಾಪಕವಾಗಿದೆ ಹಾಗೆಯೇ ಔಪಚಾರಿಕ ಸಮಯವು ನಮ್ಮ ಸಾಮಾಜಿಕ ಸಮಯವನ್ನು ಆಧರಿಸಿ ಕಲಿಯುವಂತಹುದು ವೆಸ್ಟ್ ಹಾಗೂ ಟರ್ನರ್ ಅಮೇರಿಕಾದ ಉದಾಹರಣೆ ಕೊಡುತ್ತಾ ಅಮೇರಿಕಾದ ವ್ಯವಸ್ಥೆಯು ಗಡಿಯಾರ ಮತ್ತು ಕ್ಯಾಲೆಂಡರ್ ನಿಂದ ನಿಯಂತ್ರಿತವಾಗಿರುವುದರ ಕುರಿತು ವಿವರಿಸುತ್ತಾರೆ 1 PM ಸಾಮಾನ್ಯವಾಗಿ ಕೆಲಸದ ಸಮಯ 1 AM ನಿದ್ದೆಯ ಸಮಯ ಎಂದು ಯೋಚಿಸುವಷ್ಟರಲ್ಲಿ ಮಟ್ಟಿಗೆ ಜನರು ಸಾಮಾಜಿಕವಾಗಿ ನಿಯಂತ್ರಿಸಲ್ಪಟ್ಟಿರುತ್ತಾರೆ ಹಾಗೆಯೇ ನಮ್ಮ ಸಾಮಾಜಿಕ ಸಂಸ್ಕೃತಿಗಳಲ್ಲಿ ಸಮಯದ ಜೋಡಣೆ ಸ್ಥಿರವಾಗಿದ್ದು ಕ್ರಮಬದ್ಧವಾಗಿರುತ್ತದೆ ಹಾಗಾಗಿ ಬಹಳಷ್ಟು ಜನರು ತಮ್ಮ ಕಾರ್ಯಸ್ಥಳದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಏಕ ರೀತಿಯ ವಿಧಾನಗಳನ್ನು ಅನುಸರಿಸುತ್ತಾರೆ ಅನೌಪಚಾರಿಕ ಸಮಯವು ಸಾಮಾನ್ಯವಾಗಿ ವೈಯುಕ್ತಿಕ ನೆಲೆಯಲ್ಲಿ ನಾವು ಸಮಯವನ್ನು ಅರ್ಥಮಾಡಿಕೊಳ್ಳುವ ರೀತಿಯಾಗಿದೆ ಹಾಲ್ ಅವರು 3 ವಿವಿಧ ಪರಿಕಲ್ಪನೆಗಳನ್ನು ಇದರಲ್ಲಿ ಸೇರಿಸಿದ್ದು ಅವುಗಳೆಂದರೆ ಅವಧಿ ಸಮಯಪಾಲನೆ ಹಾಗೂ ಚಟುವಟಿಕೆ ಅವಧಿಯು ಒಂದು ನಿರ್ದಿಷ್ಟ ಘಟನೆಗೆ ನಿಗದಿಪಡಿಸಿದ ಸಮಯವಾಗಿದೆ ಉದಾಹರಣೆಗೆ ಒಂದು ಸಭೆಯಲ್ಲಿ ಒಂದು ನಿರ್ದಿಷ್ಟ ಅಂಶದ ಚರ್ಚೆಗೆ ನಿಗದಿಪಡಿಸುವ 40 ನಿಮಿಷಗಳು ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಂಸ್ಕೃತಿಗಳಲ್ಲಿ ಈ ಲೆಕ್ಕಚಾರದಲ್ಲಿ ನಿಖರತೆ ಇಲ್ಲದಿರಬಹುದು ಕೆಲವು ಸಂಸ್ಕೃತಿಗಳಲ್ಲಿ ಈ ಲೆಕ್ಕಾಚಾರವು ನಿಖರತೆಗೆ ಹತ್ತಿರ ವಾಗಿರಬಹುದು ಹಾಗೆಯೇ ಇಲ್ಲಿ ಕೆಲವು ವೈಯುಕ್ತಿಕ ವ್ಯಾಖ್ಯಾನಗಳು ಇವೆ ಉದಾಹರಣೆಗೆ ಎರಡು ನಿಮಿಷದಲ್ಲಿ ಅಲ್ಲಿರುವೆ ಎಂದರೆ ಎರಡು ನಿಮಿಷದ ಅರ್ಥವೇನು ಅದು ಎರಡು ನಿಮಿಷವಾಗಬಹುದು ಒಂದು ಗಂಟೆ ಆಗಬಹುದು ಅಥವಾ 15ರಿಂದ 20 ನಿಮಿಷವು ಆಗಬಹುದು ಹಾಲ್ ಅವರು ಅನೌಪಚಾರಿಕ ಸಮಯದ ಕುರಿತು ಹೇಳುವ ಮತ್ತೊಂದು ಅಂಶವೆಂದರೆ ಸಮಯಪಾಲನೆ ಇದು ನಾವು ಸಮಯವನ್ನು ನಿಷ್ಠರಾಗಿ ಪಾಲಿಸುವ ಕುರಿತಾಗಿದೆ ನಿರ್ದಿಷ್ಟ ಸ್ಥಳದಲ್ಲಿ ಹೇಳಿದ ಸಮಯಕ್ಕೆ ಹಾಜರಾಗುವುದನ್ನು ಸಾಮಾನ್ಯವಾಗಿ ಸಮಯಪಾಲನೆ ಎನ್ನುತ್ತೇವೆ ಕೆಲವು ಜನರು ತಡಮಾಡುವ ಮತ್ತು ಸವಿಭಾವತಃ ವಿಳಂಬ ಮಾಡುವ ಗುಣ ಉಳ್ಳವರಾಗಿದ್ದು ಕೆಲವೊಮ್ಮೆ ವಿಳಂಬಕ್ಕೆ ಸಾಂಸ್ಕೃತಿಕ ಕಾರಣಗಳು ಇರುತ್ತವೆ ಕೆಲವು ಸಂಸ್ಕೃತಿಗಳಲ್ಲಿ ಉದಾಹರಣೆಗೆ ಸಮಯ ಪಾಲನೆಯನ್ನು ಒಂದು ಮೌಲ್ಯದಂತೆ ಭಾವಿಸದೆ ವಿಳಂಬ ಮಾಡುವುದನ್ನು ಘನತೆ ಮತ್ತು ಅಧಿಕಾರದ ಪ್ರತೀಕದಂತೆ ಭಾವಿಸಲಾಗುತ್ತದೆ ಚಟುವಟಿಕೆ ಎಂಬುದು ಕ್ರೋನೆಮಿಕ್ಸ್ ನ ಮತ್ತೊಂದು ಮೌಲ್ಯವಾಗಿದ್ದು ಇಲ್ಲಿ ಸಮಯವನ್ನು ಬಳಸುವುದನ್ನು ಹಾಗೂ ನಿರ್ವಹಿಸುವುದನ್ನು ಸಾಂಸ್ಕೃತಿಕ ವಿಧಾನದಲ್ಲಿ ವಿವರಿಸಲಾಗಿದೆ ಸಮಯದ ವಿಚಾರದಲ್ಲಿ ತಳುಕು ಹಾಕಿಕೊಂಡಿರುವ ಮತ್ತೊಂದು ಅಂಶವೆಂದರೆ ನಮ್ಮ ಕಾಯುವಿಕೆ ಸಂವಹನದಲ್ಲಿ ನಾವು ಸಮಯ ಪಾಲಿಸುವ ರೀತಿ ನಮ್ಮ ಸಮಯಪಾಲನೆ ಇತ್ಯಾದಿಗಳು ನಮ್ಮ ಘನತೆ ಮತ್ತು ಅಧಿಕಾರವನ್ನು ಪ್ರತಿಬಿಂಬಿಸುತ್ತವೆ ನಾವು ಸಮಯವನ್ನು ನೋಡುವ ರೀತಿ ಅದರ ಜೊತೆಗಿನ ನಮ್ಮ ಹೊಂದಾಣಿಕೆ ಸಮಯದ ಮೌಲ್ಯ ನಮ್ಮ ಜೀವನ ರೀತಿಯನ್ನು ಪ್ರಭಾವಿಸುತ್ತದೆ ಇದು ನಮ್ಮ ಕೆಲಸದ ರೀತಿಯನ್ನು ಪ್ರತಿಫಲಿಸುವುದಲ್ಲದೆ ಒಂದು ಸಂಸ್ಥೆಯ ಕಾರ್ಯ ಸಂಸ್ಕೃತಿಯ ಮೇಲೂ ಪ್ರಭಾವ ಬೀರುತ್ತದೆ ಇದು ನಮ್ಮ ಸಂವಹನ ಮತ್ತು ವೃತ್ತಿಯ ಸಂಬಂಧಗಳ ಮೇಲು ದೀರ್ಘಾವಧಿಯಲ್ಲಿ ಪ್ರಭಾವ ಬೀರುತ್ತದೆ ನಮ್ಮ ಸಾಮಾಜಿಕ ಒತ್ತಡಕ್ಕೆ ಸಂಬಂಧಿಸಿದಂತೆ ಸಮಯವು ಗಣಿತದ ಗುಣವೆಂಬುದನ್ನು ಕೂಡ ಹಾಲ್ ರವರು ಗುರುತಿಸುತ್ತಾರೆ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸುತ್ತಾ ಜೊತೆಗೆ ಸಮಯದ ಕುರಿತು ಅತಿ ಒತ್ತಡವು ಬೇಡವೆಂಬ ಎಚ್ಚರವನ್ನು ನೀಡುತ್ತಾರೆ ವಿವಿಧ ಸಂಸ್ಕೃತಿಗಳು ಸಮಯದ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ವಿವಿಧ ಕೋನಗಳಿಂದ ಅರ್ಥೈಸಿಕೊಳ್ಳಬಹುದು ಹಾಲ್ ಅವರು ಸಮಯವನ್ನು ಭಾಷೆಯಂತೆ ಹಾಗೂ ವಿವಿಧ ಸಂಸ್ಕೃತಿಗಳಲ್ಲಿ ಹಾದುಹೋಗುವ ಒಂದು ದಾರದಂತೆ ಪರಿಭಾವಿಸುತ್ತಾರೆ ಅವರ ಅಭಿಪ್ರಾಯದಂತೆ ಸಮಯವು ಆಯೋಜಕನಂತೆ ಹಾಗೂ ಸಂದೇಶವಾಹಕ ಪದ್ಧತಿಯಂತೆ ಕಾರ್ಯನಿರ್ವಹಿಸುತ್ತದೆ ಇದು ಜನರು ಪರಸ್ಪರರನ್ನು ನಡೆಸಿಕೊಳ್ಳುವ ರೀತಿ ಹಾಗೂ ಜನರು ಗೌರವಿಸುವ ಅಂಶಗಳ ಕುರಿತು ಬೆಳಕು ಚೆಲ್ಲುತ್ತದೆ ಮಾನವ ಸಮಯದ ಕಲ್ಪನೆಯನ್ನು ಕುರಿತಂತೆ ಹಾಲ್ ರವರು ಐತಿಹಾಸಿಕವಾಗಿ ಗ್ರಹಿಸುತ್ತಾರೆ ಋತುಗಳು ದಿನಗಳು ಹಾಗೂ ವಾರ್ಷಿಕ ಚಕ್ರಗಳಲ್ಲಿನ ಬದಲಾವಣೆಗಳಿಗೆ ಸಂಬಂಧಿಸಿದ ಪ್ರಾಕೃತಿಕ ಅಂಶಗಳಿಗೆ ನಾವು ಪ್ರತಿಕ್ರಿಯಿಸುವ ರೀತಿಯಿಂದ ಸಮಯದ ಪ್ರಜ್ಞೆಯು ಉದಯಿಸಿದೆ ಎಂಬುದನ್ನು ಅವರು ಸೂಚಿಸುತ್ತಾರೆ ಸಮಯದ ಸುಪ್ತ ಆಯಾಮಗಳು ಸಂಕೀರ್ಣವಾಗಿದ್ದರು ಕೂಡ ಸಮಯದ ಮೂಲ ಪದ್ಧತಿಯು ಏಕವರ್ಣದ ಅಥವಾ ಬಹುವರ್ಣದ ದೃಷ್ಟಿಕೋನಗಳನ್ನು ಹೊಂದಿದೆ ಅವರು ಹೇಳುವಂತೆ ನಮ್ಮಸಂಸ್ಕೃತಿಗಳು ಏಕವರ್ಣ ಅಥವಾ ಬಹುವರ್ಣದಾಗಿರುತ್ತವೆ ಈ ವಿಧಾನಗಳು ವಿರುದ್ಧ ದಿಕ್ಕಿನಲ್ಲಿ ಇರುವುದರಿಂದ ಎಲ್ಲ ಸಂಸ್ಕೃತಿಗಳಿಗೂ ಅನ್ವಯಿಸಲು ಸಾಧ್ಯವಿಲ್ಲ ಯಾವುದೇ ಒಂದು ಸಂಸ್ಕೃತಿ ಇವುಗಳಲ್ಲಿ ಒಂದರ ಕುರಿತು ಆಸಕ್ತಿ ತೋರಬಹುದು ಆದ್ದರಿಂದ ಇದರಲ್ಲಿ ಸಾಂಸ್ಕೃತಿಕ ಹಾಗೂ ಜನಾಂಗೀಯ ನಾಗರೀಕತೆಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಒಂದು ನಿರ್ದಿಷ್ಟ ಸಂಸ್ಕೃತಿ ಸಮಯದ ಕುರಿತಂತೆ ಒಂದು ನಿರ್ದಿಷ್ಟ ಆಯ್ಕೆ ಅಥವಾ ಆಯಾಮದ ಕಡೆಗೆ ಆಸಕ್ತಿ ತೋರಿಸಬಹುದು ಆದರೆ ಆ ಸಂಸ್ಕೃತಿಯೊಳಗೆ ಕೆಲವು ಸಣ್ಣ ಗುಂಪುಗಳನ್ನು ಕಾಣಬಹುದು ಉದಾಹರಣೆಗೆ ಜನಾಂಗೀಯ ಅಥವಾ ಉಪ ಸಾಂಸ್ಕೃತಿಕ ಗುಂಪುಗಳು ಸಮಯದೊಂದಿಗೆ ವಿವಿಧ ರೀತಿಯ ಸಂಬಂಧವನ್ನು ಹೊಂದಿರುವುದನ್ನು ಕಾಣಬಹುದು ಹಾಲ್ ಅವರು ಹೇಳುವಂತೆ ಸಾಮಾನ್ಯವಾಗಿ ಉತ್ತರ ಯುರೋಪಿಯನ್ ಮತ್ತು ಅಮೆರಿಕನ್ ಸಂಸ್ಕೃತಿಗಳು ಏಕವರ್ಣದ್ದಾದರೆ ಮೆಡಿಟರೇನಿಯನ್ ಸಂಸ್ಕೃತಿಗಳು ಬಹು ವರ್ಣದ್ದಾಗಿವೆ ಹಾಗಾದರೆ ಸಮಯದ ಏಕ ವರ್ಣೀಯ ಹಾಗೂ ಬಹುವರ್ಣೀಯ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸಗಳನ್ನು ನೋಡುವುದು ಹೇಗೆ ಏಕ ವರ್ಣೀಯ ಸಮಯವು ರೇಖಾತ್ಮಕವಾಗಿದ್ದು ಗಡಿಯಾರದ ಜೊತೆಗಿನ ಸಂಬಂಧದ ಮೇಲೆ ಇದು ನಿರ್ದೇಶಿತವಾಗಿದೆ ಬಹುವರ್ಣೀಯ ಸಂಸ್ಕೃತಿಯು ರೇಖಾತ್ಮಕವಾಗಿರದೆ ಸಮಯದ ಕಡೆಗೆ ಕೇಂದ್ರೀಕೃತವಾಗಿದೆ ಸಮಯ ಪಾಲನೆಗೆ ಸಂಬಂಧಿಸಿದಂತೆ ಇದು ಸಂಬಂಧಗಳಿಗೆ ಆದ್ಯತೆ ನೀಡುತ್ತದೆ ಏಕವರ್ಣೀಯ ಸಂಸ್ಕೃತಿ ಅಲ್ಪಾವಧಿ ದೃಷ್ಟಿಕೋನವನ್ನು ಬಹುವರ್ಣೀಯ ಸಂಸ್ಕೃತಿ ದೀರ್ಘಾವಧಿಯ ಆಯಾಮವನ್ನು ಹೊಂದಿದೆ ಏಕವರ್ಣೀಯ ಸಂಸ್ಕೃತಿ ನಿಖರತೆಗೆ ಆದ್ಯತೆ ನೀಡಿದರೆ ಬಹುವರ್ಣೀಯ ಸಂಸ್ಕೃತಿಗಳು ಸಮಯವನ್ನು ಒಂದು ನಿರ್ದಿಷ್ಟ ಹರಿವಿನಂತೆ ಭಾವಿಸುತ್ತದೆ ಈ 2 ಆಯಾಮಗಳ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಮೆಕೂಲ್ ಅವರು ವರ್ಣಿಸುವುದು ಹೀಗೆ ಏಕವರ್ಣೀಯ ಸಂಸ್ಕೃತಿಗಳು ಪ್ರಾಥಮಿಕವಾಗಿ ಗಡಿಯಾರದ ಸಮಯದ ಮೇಲೆ ಆಧಾರಿತವಾಗಿದ್ದರೆ ಬಹುವರ್ಣೀಯ ಸಂಸ್ಕೃತಿಗಳು ಜನರ ಸಮಯವನ್ನು ಆಧರಿಸಿವೆ ಇದು ಇವೆರಡರ ನಡುವಿನ ಬಹುಮುಖ್ಯ ವ್ಯತ್ಯಾಸ ಈ ಸಾಂಸ್ಕೃತಿಕ ಆಯಾಮಗಳು ಜನರು ಸಮಯವನ್ನು ಗೌರವಿಸುವ ರೀತಿ ಹಾಗೂ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಪ್ರಭಾವಿಸುತ್ತವೆ ಏಕ ವರ್ಣೀಯ ದೃಷ್ಟಿಕೋನವನ್ನು ಹೊಂದಿರುವ ಸಂಸ್ಕೃತಿಯು ನೇರ ಪದ್ಧತಿಯು ಇರಬೇಕೆಂದು ಹಾಗೂ ಘಟನೆಗಳು ಸರದಿಯಂತೆ ಪೂರ್ಣಗೊಳ್ಳಬೇಕು ಎಂದು ಭಾವಿಸುತ್ತದೆ ಒಂದು ಮತ್ತೊಂದನ್ನು ಅನುಸರಿಸಬೇಕು A ಯಾವಾಗಲೂ B ಯ ಮುಂದಿರಬೇಕು ಮತ್ತು B ಯ ಕಾರ್ಯ ಆರಂಭವಾಗುವ ಮುನ್ನ A ತನ್ನ ಕೆಲಸವನ್ನು ಪೂರ್ಣಗೊಳಿಸಬೇಕು ಆದ್ದರಿಂದ ಏಕವರ್ಣೀಯ ಸಂಸ್ಕೃತಿಗಳು ಸಮಯ ಕೇಂದ್ರಿತವಾಗಿದ್ದು ಹಾಗೂ ಸಮಯ ಉಳಿಸುವ ಪರಿಕರಗಳು ಹಾಗೂ ಪದ್ಧತಿಗಳನ್ನು ಗೌರವಿಸುತ್ತವೆ ಅವು ಸಮಯವನ್ನು ಹಣದಂತೆ ಗೌರವಿಸುವುದರಿಂದ ಅವರ ಸಂಸ್ಕೃತಿ ಅವರ ವೃತ್ತಿಸಂಸ್ಕೃತಿಗಳು ಏಕವರ್ಣೀಯ ಸಂಸ್ಕೃತಿಗಳಲ್ಲಿ ಸರಿಯಾಗಿ ರೂಪಿಸಲ್ಪಟ್ಟ ಹಾಗೂ ಉತ್ತಮವಾಗಿ ವ್ಯಾಖ್ಯಾನಿಸಲ್ಪಟ್ಟ ಕಾರ್ಯಕಲಾಪಗಳಿಂದ ನಿರ್ದೇಶಿತವಾಗಿವೆ ಈ ಸಂಸ್ಕೃತಿಗಳು ತಮ್ಮ ಸಂವಹನದಲ್ಲಿ ಉಂಟಾಗುವ ತೊಡಕುಗಳನ್ನು ಕಡಿಮೆ ಮಾಡಿಕೊಳ್ಳುವ ಕಡೆ ಗಮನ ಕೇಂದ್ರೀಕರಿಸಿದ್ದು ಯಾವಾಗಲೂ ಸಮಯವನ್ನು ಉಳಿಸಲು ಪ್ರಯತ್ನಿಸುತ್ತಾರೆ ಈ ದೃಷ್ಟಿಕೋನದೊಂದಿಗೆ ತಳುಕು ಹಾಕಿಕೊಂಡಿರುವ ಮೌಕಿಕ ಸಂಕೇತಗಳು ವೈಯುಕ್ತಿಕವಾಗಿ ಹಾಗೂ ಸಂಸ್ಕೃತಿಗಳ ಮೇಲೆ ಪ್ರದರ್ಶಿತಗೊಳ್ಳುವ ಕೆಲವು ಪ್ರವೃತ್ತಿಗಳ ಜೊತೆಗೆ ಜೋಡಣೆಗೊಂಡಿವೆ ಉದಾಹರಣೆಗೆ ಒಂದು ಯೋಜನೆಯನ್ನು ಮಾಡುವ ಸಾಮರ್ಥ್ಯ ಮತ್ತು ಪ್ರವೃತ್ತಿ ಕಾರ್ಯಕಲಾಪಗಳ ಪಟ್ಟಿ ತಯಾರಿಸುವಿಕೆ ಸಭೆಯನ್ನು ಆಯೋಜಿಸುವುದು ಇತ್ಯಾದಿ ಹಾಗಾದಾಗ ಅಲ್ಲಿ ಯಾವುದೇ ಅಸ್ಪಷ್ಟತೆಗೆ ಅವಕಾಶ ಇರುವುದಿಲ್ಲ ಒಂದು ಮೌಲ್ಯದಂತೆ ಸಮಯಪಾಲನೆ ಇರಬೇಕಾಗುತ್ತದೆ ಜೊತೆಗೆ ಒಂದು ಅಜೆಂಡಾವನ್ನು ಮುಂದುವರಿಸುವ ಪ್ರವೃತ್ತಿ ಇದ್ದರೆ ಕೆಲಸಗಳನ್ನು ನಿಗದಿತ ಸಮಯದಲ್ಲಿ ಮುಗಿಸಬಹುದು ಹಾಗೆಯೇ ಒಂದೇ ಸಮಯದಲ್ಲಿ ಹಲವು ವಿಷಯಗಳೊಂದಿಗೆ ಗುದ್ದಾಡುವುದನ್ನು ಅವರು ಬಯಸುವುದಿಲ್ಲ ಮತ್ತು ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾತ್ರ ಮಾಡಲು ಆದ್ಯತೆ ನೀಡುತ್ತಾರೆ ಉತ್ತರ ಯುರೋಪ್ ಸ್ಕ್ಯಾಂಡಿನೇವಿಯನ್ ದೇಶಗಳು ಜರ್ಮನಿ ಅಮೆರಿಕ ಜಪಾನ್ ದೇಶಗಳು ಏಕವರ್ಣೀಯ ದೃಷ್ಟಿಕೋನವನ್ನು ಆಧರಿಸಿವೆ ಹಾಲ್ ಅವರು ಉತ್ತರ ಯುರೋಪ್ ಮತ್ತು ಅಮೇರಿಕಾದ ಸಂಸ್ಕೃತಿಗಳಲ್ಲಿ ಏಕ ವರ್ಣೀಯ ಗ್ರಹಿಕೆಗಳು ಹಾಗೂ ಆದ್ಯತೆಗಳು ಸ್ವಾಭಾವಿಕವಲ್ಲ ಎಂಬುದನ್ನು ಗುರುತಿಸುತ್ತಾರೆ ಅಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಕಲಿಯುವುದರ ಜೊತೆಗೆ ನಿಯಂತ್ರಣಕ್ಕೂ ಒಳಪಟ್ಟಿರುತ್ತವೆ ಈ ತರಹದ ನಡವಳಿಕೆಗಳ ಬೆಳವಣಿಗೆಯನ್ನು 1760 ರಿಂದ 1820ರ ವರೆಗಿನ ಕೈಗಾರಿಕಾ ಕ್ರಾಂತಿಯ ಮೊದಲ ದಿನಗಳಿಂದಲೂ ಗುರುತಿಸುತ್ತಾರೆ ಕೆಲವರು ಇದನ್ನು ಯುರೋಪ್ ಮತ್ತು ಅಮೆರಿಕಗಳಲ್ಲಿ 1840 ರವರೆಗೆ ವಿಸ್ತರಿಸುತ್ತಾರೆ ಕಾರ್ಖಾನೆಯ ಜೀವನದಲ್ಲಿ ಕಾರ್ಮಿಕನಿಗೆ ಕೆಲಸಕ್ಕೆ ಹಾಜರಾಗಲು ನಿರ್ದಿಷ್ಟ ಸಮಯವನ್ನು ನೀಡಲಾಗಿತ್ತು ಹಾಗೂ ಆ ಸಮಯವನ್ನು ವಿವಿಧ ರೀತಿಯ ಗಂಟೆಯ ಶಬ್ದಗಳ ಮೂಲಕ ಸೂಚಿಸಲಾಗುತ್ತಿತ್ತು ಈ ಸಮಯ ಪಾಲನೆ ಕೈಗಾರಿಕಾ ಕ್ರಾಂತಿಯನ್ನು ನಿರ್ವಹಿಸಲು ಹಾಗೂ ಉಳಿಸಲು ಅಗತ್ಯವಾಗಿತ್ತು ಕ್ರಮೇಣವಾಗಿ ಈ ನಡವಳಿಕೆ ಈ ಸಂಸ್ಕೃತಿಗಳಲ್ಲಿ ಜಿನುಗತೊಡಗಿತು ಆದ್ದರಿಂದ ಈ ಸಂಸ್ಕೃತಿಗಳು ನಿಗದಿಪಡಿಸಿದ ಸಮಯದಲ್ಲಿ ಕೆಲಸವನ್ನು ಪೂರ್ಣಗೊಳಿಸುವ ಕಾರ್ಯಪಟ್ಟಿಗೆ ಶ್ರೇಷ್ಠ ಸ್ಥಾನವನ್ನು ನೀಡತೊಡಗಿದವು ಆದ್ದರಿಂದ ಹಾಲ್ ಅವರು ಅಮೆರಿಕದ ವ್ಯವಹಾರ ಜಗತ್ತಿನಲ್ಲಿ ಕಾರ್ಯಪಟ್ಟಿಯು ಪವಿತ್ರತೆಯ ಹಾಗೂ ಸಮಯವು ಸ್ಪಷ್ಟತೆಯ ರೂಪವನ್ನು ಪಡೆದುಕೊಂಡಿದೆ ಎಂದು ಹೇಳುತ್ತಾರೆ ಏಕವರ್ಣೀಯ ಸಂಸ್ಕೃತಿಗಳಲ್ಲಿ ಒಂದು ಸಮಯಕ್ಕೆ ಒಂದೇ ಕೆಲಸ ನಿರ್ವಹಿಸುವುದಕ್ಕೆ ಆದ್ಯತೆ ನೀಡುವುದರಿಂದ ಇದರಿಂದ ನಿರ್ದೇಶಿತರಾದ ಜನರು ಮಧ್ಯದಲ್ಲಿ ಅಡೆತಡೆಗಳು ಉಂಟಾಗುವುದನ್ನು ಮತ್ತು ಈ ಮೊದಲೇ ನಿರ್ಧಾರವಾಗಿದ್ದ ಕೆಲಸವನ್ನು ಬದಲಿಸಲು ಇಷ್ಟಪಡುವುದಿಲ್ಲ ಏಕ ವರ್ಣೀಯ ಸಮಯಕ್ಕೆ ಸಂಬಂಧಿಸಿದಂತೆ ಇರುವ ಕೆಲವು ಮಿತಿಗಳನ್ನು ಹಾಲ್ ಅವರು ಗುರುತಿಸುತ್ತಾರೆ ಸಮಯದ ಈ ರೀತಿಯ ಗ್ರಹಿಕೆಯು ಜನರು ಪರಸ್ಪರ ಒಡನಾಡುವುದಕ್ಕೆ ಅವಕಾಶ ನೀಡದೇ ಇರುವುದರಿಂದ ಇತರರ ಸಂಬಂಧಗಳನ್ನು ಮುರಿದುಕೊಳ್ಳಲು ಕಾರಣವಾಗುತ್ತದೆ ಅವರು ಹೇಳುವಂತೆ ಸಮಯಕ್ಕೆ ನೀಡುವ ಈ ರೀತಿಯ ಆದ್ಯತೆ ಒಂದು ಕೋಣೆಯಲ್ಲಿ ಕೆಲವು ಜನರನ್ನು ಒಳಹೋಗಲು ಬಿಟ್ಟು ಉಳಿದವರನ್ನು ಹೊರಗೆ ನಿಲ್ಲಿಸಿದಂತೆ ಆಗುತ್ತದೆ ಇಂತಹ ಕಠಿಣ ಹಾಗೂ ಕಾರ್ಯಪಟ್ಟಿ ಕೇಂದ್ರಿತ ಕೆಲಸಗಳನ್ನು ಅನುಸರಿಸದ ಜನರನ್ನು ಅಸಮರ್ಥರು ನಂಬಿಕೆಗೆ ಹಾಗೂ ಗೌರವಕ್ಕೆ ಅನರ್ಹರು ಎಂಬಂತೆ ಭಾವಿಸುವ ಸಂದರ್ಭವನ್ನು ಸೃಷ್ಟಿಸುತ್ತದೆ ಆದಾಗ್ಯೂ ಹಲವು ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಏಕ ವರ್ಣೀಯ ಸಮಯವನ್ನು ಆಧರಿಸಿವೆ ಇದು ಮಾನವನ ವಿಕಸನದಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವುದಿಲ್ಲ ಹಾಗೂ ಈ ಆದ್ಯತೆ ಮಾನವೀಯತೆಯ ಮೂಲ ಗುಣಗಳನ್ನು ಧಿಕ್ಕರಿಸುತ್ತದೆ ಎಂದು ಹಾಲ್ ಭಾವಿಸುತ್ತಾರೆ ಹಾಗೆಂದ ಮಾತ್ರಕ್ಕೆ ಅವರು ಸಮಯದ ಮತ್ತೊಂದು ಗ್ರಹಿಕೆಗೆ ಆದ್ಯತೆ ನೀಡುವುದಿಲ್ಲ ಇದು ಕೇವಲ ಅವರ ವಿಶ್ಲೇಷಣೆಯ ಭಾಗವಷ್ಟೇ ಮತ್ತು ಇದನ್ನು ಹೀಗೆಯೇ ಗ್ರಹಿಸಬೇಕು ಇದಕ್ಕೆ ವಿರುದ್ಧವಾಗಿ ಬಹುವರ್ಣೀಯ ದೃಷ್ಟಿಕೋನವು ಕೆಲವು ವಿಭಿನ್ನ ಮತ್ತು ನೇರವಲ್ಲದ ಆಯಾಮಗಳನ್ನು ಪ್ರೋತ್ಸಾಹಿಸುತ್ತದೆ ಈ ಸಂಸ್ಕೃತಿಗಳು ಸಮಯದ ಕಠಿಣ ಪರಿಪಾಲನೆಗಿಂತ ಸಂಬಂಧ ಹಾಗೂ ಊಹೆಗಳಿಗೆ ಹೆಚ್ಚು ಬೆಲೆ ಕೊಡುತ್ತವೆ ಇಲ್ಲಿ ಯಾವಾಗಲೂ ಯಾಂತ್ರಿಕವಾಗಿ ಕೆಲಸವನ್ನು ಮುಗಿಸುವುದಕ್ಕೆ ಬದಲಾಗಿ ಸ್ವಾಭಾವಿಕವಾಗಿ ಕೆಲಸ ಪೂರ್ಣಗೊಳಿಸಲು ಪ್ರಾಮುಖ್ಯತೆ ಕೊಡಲಾಗುತ್ತದೆ ಉದಾಹರಣೆಗೆ ಬಹಳ ಕಾಲದ ನಂತರ ದಾರಿಯಲ್ಲಿ ಭೇಟಿಯಾಗುವ ಇಬ್ಬರು ವ್ಯಕ್ತಿಗಳು ಪರಸ್ಪರರ ಕುಶಲೋಪರಿಯನ್ನು ವಿಚಾರಿಸಲು ಬಯಸುತ್ತಾರೆ ವಿನಹ 10 ಗಂಟೆಗೆ ನಿಗದಿಯಾಗಿರುವ ಸಭೆಗೆ ಹೊರಡಲು ಆತುರ ತೋರುವುದಿಲ್ಲ ಇಲ್ಲಿ ಸ್ವಲ್ಪಮಟ್ಟಿನ ವಿಳಂಬಕ್ಕೆ ಅವಕಾಶವಿದೆ ಈ ಸಂಸ್ಕೃತಿಗಳ ಕಾರ್ಯಸ್ಥಳದಲ್ಲಿ ಕಂಡುಬರುವ ಅಮೌಖಿಕ ಸಂಕೇತಗಳು ಸಭೆಗಳಲ್ಲಿ ಸಮಯ ಪಾಲಿಸದಿರುವುದನ್ನು ಪ್ರತಿಫಲಿಸುತ್ತದೆ ಸಮಯ ಪಾಲಿಸದಿರುವುದು ನಕಾರಾತ್ಮಕವಾಗಿರದೆ ಒಬ್ಬ ವ್ಯಕ್ತಿಯ ವಿಳಂಬವನ್ನು ಸಹಾನುಭೂತಿಯಿಂದ ನೋಡಲಾಗುತ್ತದೆ ಸಭೆಗಳನ್ನು ಸಂಬಂಧಗಳನ್ನು ರೂಪಿಸಲು ಆಯೋಜಿಸಲಾಗುತ್ತದೆ ವಿನಹ ಕೇವಲ ಕೊಟ್ಟಿರುವ ಅಜೆಂಡಾವನ್ನು ಪೂರ್ಣಗೊಳಿಸಲು ಅಲ್ಲ ಈ ರೀತಿಯ ಸಂಸ್ಕೃತಿಗಳಲ್ಲಿ ಬಹುಕಾರ್ಯಗಳನ್ನು ನಿರ್ವಹಿಸುವುದು ಒಂದು ಉತ್ತಮ ಗುಣವಾಗಿರುವುದರಿಂದ ಕೆಲವು ಹೊಂದಾಣಿಕೆಗಳಿಗೆ ಅವಕಾಶವಿದೆ ಲ್ಯಾಟಿನ್ ಅಮೇರಿಕದ ದೇಶಗಳಲ್ಲಿ ಆಫ್ರಿಕಾ ಮತ್ತು ಅರೇಬಿಯಾದ ಹಲವು ದೇಶಗಳಲ್ಲಿ ಜೊತೆಗೆ ದಕ್ಷಿಣ ಏಷಿಯಾದ ಕೆಲವು ಭಾಗಗಳಲ್ಲಿ ಸಮಯದ ಬಹುವರ್ಣೀಯ ದೃಷ್ಟಿಕೋನವನ್ನು ಅನುಸರಿಸಲಾಗುತ್ತದೆ ಗ್ರಾಮೀಣ ಮತ್ತು ಕೃಷಿ ಪ್ರಧಾನ ವ್ಯವಸ್ಥೆಯುಳ್ಳ ಹಾಗೂ ದೊಡ್ಡ ಪ್ರಮಾಣದ ಬೆಳೆ ಬೆಳೆಯುವ ಪ್ರಪಂಚದ ಬಹುಭಾಗಗಳಲ್ಲಿ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ ಧಾರ್ಮಿಕ ಕ್ಯಾಲೆಂಡರ್ ಗಳನ್ನು ಕಠಿಣವಾಗಿ ಅನುಸರಿಸುವ ಸಮಾಜಗಳಲ್ಲಿಯೂ ಈ ದೃಷ್ಟಿಕೋನವನ್ನು ಸಾಮಾನ್ಯವಾಗಿ ಕಾಣಬಹುದು ಬಹುವರ್ಣೀಯ ಸಮಯವು ಪ್ರಧಾನವಾಗಿರುವ ಸಂಸ್ಕೃತಿಗಳಲ್ಲಿ ಹಲವು ಟೈಮ್ಲೈನ್ ಗಳನ್ನುಸಾಮಾನ್ಯವಾಗಿ ಅನುಸರಿಸಲಾಗುತ್ತದೆ ನಿಗದಿತ ವೇಳೆಯಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ಆ ಸಮಯದಲ್ಲಿ ಅವರು ಮತ್ತೊಂದು ಕೆಲಸದಲ್ಲಿ ಮಗ್ನರಾಗಿದ್ದರು ಎಂದು ಅರ್ಥೈಸಲಾಗುತ್ತದೆ ಬಹುವರ್ಣೀಯ ದೃಷ್ಟಿಕೋನದ ಈ ಪ್ರವೃತ್ತಿಯು ಮೂಲತಹ ಅಸ್ತವ್ಯಸ್ತವಾದಂತೆ ಅಥವಾ ಗೊತ್ತುಗುರಿ ಇಲ್ಲದಂತೆ ಕಂಡುಬರುತ್ತದೆ ಸಮಯವನ್ನು ಬಹುಮುಖ್ಯ ಮಾಪನದಂತೆ ಕಾಣುವ ಏಕವರ್ಣೀಯ ಸಂಸ್ಕೃತಿಗಳನ್ನು ಗಡಿಯಾರ ಸಂಸ್ಕೃತಿಗಳು ಎಂತಲೂ ಕರೆಯಲಾಗುತ್ತದೆ ಈ ಸಂಸ್ಕೃತಿಗಳಲ್ಲಿ ಕಂಡುಬರುವ ಸಮಯಪಾಲನೆ ಹಾಗೂ ನಿಖರತೆ ಅವರ ಇತರೆ ದಿನಚರಿಗಳಲ್ಲಿಯೂ ಪ್ರತಿಫಲಿಸುತ್ತದೆ ವ್ಯವಹಾರ ಜಗತ್ತಿನ ಸಂದರ್ಭದಲ್ಲಿ ಏಕ ವರ್ಣೀಯ ದೃಷ್ಟಿಕೋನದ ಮೇಲಿನ ಅತಿಯಾದ ಪ್ರಾಮುಖ್ಯತೆ ಬಹುಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹಿನ್ನಡೆಯನ್ನು ಉಂಟುಮಾಡಬಹುದು ಏಕೆಂದರೆ ಒಂದು ನಿಷ್ಠ ಗ್ರಾಹಕರ ಅಡಿಪಾಯವನ್ನು ಅಭಿವೃದ್ಧಿಪಡಿಸಲು ಹಲವು ವರ್ಷಗಳು ಬೇಕಾಗಬಹುದು ಸಂಸ್ಕೃತಿಗಳು ಸಮಯಪಾಲನೆಗೆ ಪ್ರತಿಕ್ರಿಯಿಸುವ ವಿವಿಧ ರೀತಿಗಳನ್ನು ಹಾಗೂ ಇನ್ನಿತರೆ ಸಮಯದ ಕುರಿತಾದ ಮೌಲ್ಯಗಳನ್ನು ಈ ವಿಡಿಯೋನಲ್ಲಿ ತೋರಿಸಲಾಗಿದೆ ಸಮಯ ಅಚಲವಾದುದು ಆದರೆ ಸಮಯದ ಕಡೆಗೆ ಜಗತ್ತಿನ ವರ್ತನೆ ಭಿನ್ನವಾಗಿದೆ ಎಂದು ನಾವು ನಂಬುತ್ತೇವೆ ಸ್ವಿಸ್ ವಾಚ್ ನಲ್ಲಿ ನೀವು ಅಳವಡಿಸುವ ಸಮಯ ಎಲ್ಲಾ ಸಂಸ್ಕೃತಿಗಳ ಸಮಯವನ್ನು ನಿರ್ಧರಿಸುವುದಿಲ್ಲ ಇತರೆ ಸಂಸ್ಕೃತಿಗಳಿಗೆ ಸಮಯಪಾಲನೆ ಬೇರೆಯದೇ ವಿಧಾನವಾಗಿದೆ ಒಬ್ಬ ಜರ್ಮನ್ ವರ್ತಕನಿಗೆ ಆಫ್ರಿಕನ್ ದೇಶಗಳಲ್ಲಿ ಎರಡು ಸಭೆಗಳನ್ನು ಆಯೋಜಿಸಿದರೆ ಅವನಿಗೆ ಹೆಚ್ಚು ಕಷ್ಟವಾಗಲಾರದು ಆದರೆ ಅವನ ಮೊದಲ ಸಭೆ ಒಂದು ದಿನ ಕಳೆದರೂ ನಡೆಯದಿದ್ದರೆ ಅವನ ಹಾಗೆಯೇ ಅವನ ಆತಿಥೇಯರು ಸಮಯದ ಕಡೆಗೆ ನೋಡುತ್ತಾರೆಂದು ಭಾವಿಸಿ ಪ್ರಯಾಣದ ಕೊನೆಗೆ ಒತ್ತಡಕ್ಕೊಳಗಾಗಿ ತನ್ನ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಲಾರ ಮಧ್ಯ ಏಷ್ಯಾ ಅಥವಾ ದಕ್ಷಿಣ ಅಮೆರಿಕಾದಲ್ಲಿ ಇರುವಂತೆ ಆಫ್ರಿಕಾದಲ್ಲಿ ಸಮಯವನ್ನು ಬ್ಲಾಕ್ ಗಳಾಗಿ ವಿಂಗಡಿಸಿ ಕೆಲಸ ಮಾಡುತ್ತಾರೆ ತಮ್ಮ ಕೆಲಸವನ್ನು ಅರ್ಧ ದಿನದಲ್ಲಿ ಅಥವಾ ಕೆಲವೇ ನಿಮಿಷದಲ್ಲಿ ಆದರೂ ಮಾಡಬಹುದು ಕಡಿಮೆ ಪ್ರಾಮುಖ್ಯತೆಯ ಕೆಲಸವಾದರೆ ಅಸಮರ್ಥರು ಎನ್ನಲಾಗುವುದಿಲ್ಲ ತಮ್ಮ ಕೆಲಸವನ್ನು ತಮ್ಮದೇ ಗತಿಯಲ್ಲಿ ಮಾಡಿ ಮುಗಿಸುತ್ತಾರೆ ಕೆಲಸವನ್ನು ಕ್ಷಣಗಳಲ್ಲಿ ಮಾಡಿ ಮುಗಿಸಿದರೆ ಅನುಕೂಲ ಇಲ್ಲದಿದ್ದಲ್ಲಿ ತಮ್ಮ ಆತಿಥೇಯರಿಂದ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತದೆ ಹಾಗೂ ನಿರಂತರವಾಗಿ ಅಸಮಾಧಾನಕ್ಕೆ ಒಳಗಾಗಬೇಕಾಗುತ್ತದೆ ಹಾಗೆಯೇ ಕೆಲವು ಸಾಂಸ್ಕೃತಿಕ ವೈಪರೀತ್ಯಗಳು ಇವೆ ಫ್ರೆಂಚ್ ಸಮಾಜದಲ್ಲಿ ಪರಿಪೂರ್ಣ ಸಮಯಪಾಲನೆ ಪ್ರಧಾನ ಆದ್ಯತೆಯಲ್ಲ ಆದರೆ ಫ್ರೆಂಚ್ ರೆಸ್ಟೋರೆಂಟ್ ನಲ್ಲಿ ಆಗಮಿಸುವುದು ತಡವಾದರೆ ನಿಮಗೆ ಆರ್ದ್ರ ಸ್ವಾಗತ ಸಿಗುವುದಿಲ್ಲ ಫ್ರೆಂಚರು ಆಹಾರವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ವಿಳಂಬವನ್ನು ತಮ್ಮ ಪಾಕಶಾಸ್ತ್ರದ ಪ್ರಯತ್ನಗಳಿಗೆ ತೋರುವ ಅಗೌರವವೆಂದು ಭಾವಿಸುತ್ತಾರೆ ಆದ್ದರಿಂದ ಪರಿಚಾರಕರ ವಿಶ್ವಾಸವನ್ನು ಮರಳಿ ಪಡೆಯಲು ಗಂಭೀರವಾಗಿ ಶ್ರಮಿಸಬೇಕಾಗುತ್ತದೆ ಸಮಯವೆಂಬುದು ಹಣ ಇದ್ದಂತೆ ಎಂಬ ಅಂಶ ಅಮೇರಿಕಾದ ಮಟ್ಟಿಗೆ ಸಾಬೀತಾದಂತೆ ತೋರುತ್ತದೆ ಅಮೆರಿಕಾದಲ್ಲಿ ಬ್ಯಾಂಕೊಂದರ ಉದ್ಯೋಗಿಯ ಮುಂದಿನ ಸಾಲು ತುಂಬಾ ಸಮಯದವರೆಗೆ ಕರಗದಿದ್ದರೆ ಅಲ್ಲಿ ನಿಂತಿರುವ ಗ್ರಾಹಕರು ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಈಗಾಗಲೇ ಚರ್ಚಿಸಲಾದ ಕೆಲವು ಏಕ ವರ್ಣೀಯ ಹಾಗೂ ಬಹುವರ್ಣೀಯ ದೃಷ್ಟಿಕೋನದ ಪ್ರವೃತ್ತಿಗಳು ಸಮಯಪಾಲನೆಗೆ ಸಂಬಂಧಿಸಿದ್ದಾಗಿವೆ ಏಕ ವರ್ಣೀಯ ಆಯಾಮವು ಸಮಯ ಪಾಲನೆಯನ್ನು ಪವಿತ್ರತೆಯಿಂದ ಕಾಣುತ್ತದೆ ಹಾಗಾಗಿ ಹತ್ತು ಗಂಟೆಯ ಸಭೆಯೆಂದರೆ 10 ಗಂಟೆಗೆ ಚರ್ಚೆ ಆರಂಭವಾಗಬೇಕು ಎಂದರ್ಥ ಮತ್ತೊಂದು ಕಡೆ ಬಹುವರ್ಣೀಯ ಸಂಸ್ಕೃತಿಗಳು ಜನ ಕೇಂದ್ರಿತವಾಗಿದ್ದು ಅವರಿಗೆ ಹತ್ತು ಗಂಟೆಯ ಸಭೆ ಎಂದರೆ 10 ಗಂಟೆಗೆ ಜನರು ಆಗಮಿಸಿ ಪರಸ್ಪರ ಅಭಿನಂದಿಸುವುದು ಎಂದರ್ಥ ಬಹುವರ್ಣೀಯ ದೃಷ್ಟಿಕೋನದಲ್ಲಿ ಸಮಯ ಪಾಲನೆಯನ್ನು ಜನರ ಲಯಕ್ಕೆ ಅನುಗುಣವಾಗಿ ಕಡೆಗಣಿಸಿದ್ದು ಕಠಿಣ ಕಾರ್ಯಪಟ್ಟಿಗಳನ್ನು ಹಾಗೂ ನಿಗದಿತ ಸಮಯದಲ್ಲಿ ಕೆಲಸ ಮುಗಿಸಬೇಕೆಂಬ ಒತ್ತಡಗಳನ್ನು ಕೆಲವೊಮ್ಮೆ ತಳ್ಳಿ ಹಾಕಲಾಗುತ್ತದೆ ಸಮಯದ ಗ್ರಹಿಕೆಯಲ್ಲಿ ಇರುವ ಸಾಂಸ್ಕೃತಿಕ ವ್ಯತ್ಯಯಗಳನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಪ್ರತಿ ಸಂಸ್ಕೃತಿಯು ತನ್ನದೇ ಆದ ಸಮಯದ ಗ್ರಹಿಕೆಯನ್ನು ಹೊಂದಿದ್ದು ಪ್ರತಿ ಸಂಸ್ಕೃತಿಯ ಸಮಯದ ಗ್ರಹಿಕೆ ಭಿನ್ನವಾಗಿದೆ ಅರೇಬಿಯಾದ ಜನರಂತೆ ಕೆಲವು ದೇಶಗಳಲ್ಲಿ ಜನರು ತಮ್ಮ ಕುಟುಂಬಗಳ ಜೊತೆಗೆ ಉತ್ತಮ ಸಂಬಂಧಗಳನ್ನು ರೂಪಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಜಪಾನೀಯರಂತೆ ಮತ್ತೆ ಕೆಲವರು ವೃತ್ತಿ ಗಾಗಿಯೇ ತಮ್ಮ ಜೀವನವನ್ನು ಅರ್ಪಿಸಿದ್ದಾರೆ ರಷ್ಯನ್ ಮತ್ತು ಅಮೇರಿಕನ್ ವ್ಯಕ್ತಿಗಳು ನನಗೆ ಸಮಯವಿಲ್ಲ ಎಂದು ಹೇಳಿದರೆ ಈ ರೀತಿಯ ಕಾರ್ಯಪಟ್ಟಿಗಳ ಕಡೆಗಿರುವ ವಿಧೇಯ ವರ್ತನೆಯನ್ನು ತಿರಸ್ಕರಿಸುವ ಅರಬ್ ಅಗತ್ಯ ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಮಾತನ್ನು ಹೇಳುತ್ತಾರೆ ಪೂರ್ವ ಯುರೋಪಿಯನ್ ಮತ್ತು ಉತ್ತರ ಅಮೆರಿಕನ್ ದೇಶಗಳಲ್ಲಿನ ಸಮಯದ ನೇರನೋಟ ಸಮಯದ ಆರಂಭ ಮತ್ತು ಅಂತ್ಯವನ್ನು ಗಮನದಲ್ಲಿಟ್ಟುಕೊಳ್ಳುವುದಾದರೆ ಇತರೆ ಸಂಸ್ಕೃತಿಗಳಿಗೆ ಹೋಲಿಸಿದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಸಮಯವು ವೇಗವನ್ನು ಪಡೆದುಕೊಂಡಿದ್ದು ಇಲ್ಲಿ ಯಾವುದೇ ಒಂದು ವ್ಯವಹಾರ ಸಂಬಂಧಿ ತೀರ್ಮಾನ ಮಾಡುವಾಗ ಅಥವಾ ಒಪ್ಪಂದ ಮಾಡಿಕೊಳ್ಳುವಾಗ ಸಮಯವನ್ನು ಹೊರತುಪಡಿಸಿ ಯಾವುದರ ಕುರಿತು ಮರುಯೋಚನೆಯನ್ನು ಮಾಡುವುದಿಲ್ಲ ಇರುವ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಬೇಕೆಂದು ಬಯಸುತ್ತಾರೆ ಅರೇಬಿಕ್ ದೇಶಗಳಲ್ಲಿ ಕಾಣುವಂತೆ ಹೊಂದಾಣಿಕೆಯಾಗಬಲ್ಲ ಸಮಯದ ಗ್ರಹಿಕೆಯ ಒಂದು ನೋಟ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಳುವುದು ಅಥವಾ ವ್ಯವಹಾರಕ್ಕೆ ಧುಮುಕುವ ಮೊದಲು ದೀರ್ಘಾಲೋಚನೆ ಮಾಡುವುದು ಅರೇಬಿಕ್ ದೇಶಗಳಲ್ಲಿ ಒಪ್ಪಿತ ಸಂಪ್ರದಾಯವಾಗಿದೆ ಸಮಯದ ಹೊಂದಾಣಿಕೆ ಮಾಡಿಕೊಳ್ಳಬಲ್ಲ ಸಂಸ್ಕೃತಿಗಳಲ್ಲಿ ಕಾರ್ಯಕಲಾಪಗಳಿಗಿಂತ ಮನುಷ್ಯನ ಭಾವನೆಗಳೇ ಮುಖ್ಯವಾಗುತ್ತದೆ ಜನರು ಸಂಬಂಧಗಳಲ್ಲಿ ತಮ್ಮೆಡೆಗೆ ಗಮನ ಸೆಳೆದುಕೊಳ್ಳಲು ಅಥವಾ ಪೋಷಣೆಯ ಅಗತ್ಯವಿದ್ದಾಗ ಸಮಯ ವಸ್ತುನಿಷ್ಠವಾಗುತ್ತದೆ ಅದನ್ನು ಯುಕ್ತಿಯಿಂದ ಅಥವಾ ವಿಸ್ತಾರವಾಗಿ ಬಳಸಬಹುದು ನಿಯಂತ್ರಿತ ಕಾರ್ಯಪಟ್ಟಿಯ ಕಾರಣದಿಂದ ಸಭೆಗಳನ್ನು ರಭಸವಾಗಿ ಆಯೋಜಿಸಲು ಅಥವಾ ಕಡಿತಗೊಳಿಸಲು ಸಾಧ್ಯವಿಲ್ಲ ಸಮಯವೆಂಬುದು ಮುಕ್ತವಾದ ಸಂಪನ್ಮೂಲವಾಗಿದ್ದು ಸಂವಹನವನ್ನು ಒಂದು ಗಡಿಯಾರದಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ಏಷ್ಯಾದಲ್ಲಿ ಜನರು ಸಮಯದ ಗ್ರಹಿಕೆಯನ್ನು ಆವರ್ತಕ ನೋಟದಂತೆ ಕಾಣುತ್ತಾರೆ ಕೆಲವು ಸಂಸ್ಕೃತಿಗಳು ಈ ವಿಚಾರವನ್ನು ಮುಂದಿನ ಹಂತಕ್ಕೂ ಕೊಂಡೊಯ್ಯುತ್ತವೆ ಏಷ್ಯಾದ ದೇಶಗಳಲ್ಲಿ ಜೀವನದ ಪ್ರಕ್ರಿಯೆ ಅಂತ್ಯವಾದರೂ ಪುನಹ ಹುಟ್ಟಿನಿಂದ ಆರಂಭವಾಗುತ್ತದೆ ಪಾಶ್ಚಿಮಾತ್ಯ ಯುರೋಪಿಯನ್ ದೇಶಗಳಿಗೆ ಹೋಲಿಸಿದರೆ ಏಷ್ಯಾದ ದೇಶಗಳು ನಿಧಾನ ಗತಿಯದ್ದಾಗಿವೆ ಉದಾಹರಣೆಗೆ ಚೀನಿಯರು ಒಂದು ವ್ಯವಹಾರದ ಒಪ್ಪಂದ ಮಾಡಿಕೊಳ್ಳಬೇಕೆಂದರೆ ಬೇಗನೆ ಹಾಜರಾಗುತ್ತಾರೆ ಹಾಗಾಗಿ ಅವರು ಇತರರ ಸಮಯವನ್ನು ವ್ಯರ್ಥಮಾಡದೆ ವೃತ್ತಿಯ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತಾರೆ ಏಷ್ಯಾದ ಜನರು ಒಂದು ತೀರ್ಮಾನ ತೆಗೆದುಕೊಂಡ ನಂತರವೂ ಇದು ಸರಿಯಾದ ಆಯ್ಕೆಯೇ ಅಥವಾ ಇಲ್ಲವೇ ಎಂಬುದನ್ನು ಯೋಚಿಸಿ ಅದರ ಪ್ರಕಾರ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ ಉದಾಹರಣೆಗೆ ಒಬ್ಬ ಯುರೋಪಿಯನ್ ವ್ಯಾಪಾರಸ್ಥ ಚೀನಿ ವ್ಯಾಪಾರಸ್ಥನೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಬೇಕೆಂದರೆ ಆದಷ್ಟು ಬೇಗ ಒಪ್ಪಂದ ಮಾಡಿಕೊಳ್ಳಲು ಬಯಸುತ್ತಾರೆ ಆನಂತರವೇ ಭವಿಷ್ಯದ ಬಗ್ಗೆ ಹಲವುಸಲ ಯೋಚಿಸುತ್ತಾರೆ ತಕ್ಷಣದಲ್ಲಿ ಆತನನ್ನು ಭೇಟಿಯಾದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಇದನ್ನು ಸಮಯದ ವ್ಯರ್ಥ ಎಂದೇ ಭಾವಿಸುತ್ತಾರೆ ಸಮಯವನ್ನು ಅರ್ಥಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನಮ್ಮ ಸಾಂಸ್ಕೃತಿಕ ಆದ್ಯತೆಗಳು ಇತರರೊಡನೆ ನಮ್ಮ ಸಂಬಂಧವನ್ನು ಮಾತ್ರ ಆಧರಿಸಿರದೆ ತಂತ್ರಜ್ಞಾನದೊಂದಿಗೆ ನಮ್ಮ ಸಂಬಂಧವನ್ನು ಕೂಡ ಆಧರಿಸಿದೆ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಎಂದರೆ ನಮ್ಮ ಜಾಗತಿಕ ವೆಬ್ಸೈಟ್ ಗಳು ಕೂಡ ಅವರು ಅದೇ ರೀತಿಯಲ್ಲಿ ವಿನ್ಯಾಸಗೊಳಿಸುತ್ತಾರೆ ಮತ್ತೊಂದು ಕಡೆ ಬಹುವರ್ಣೀಯ ಬಳಕೆದಾರರು ಫಲಿತಾಂಶದ ಪ್ರಕ್ರಿಯೆಯ ಮೇಲೆ ಹಾಗೂ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಪಡೆಯುವ ಜ್ಞಾನದ ಕುರಿತು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಈ ವ್ಯತ್ಯಾಸ ವಿವಿಧ ಸಂಸ್ಕೃತಿಗಳು ತಂತ್ರಜ್ಞಾನವನ್ನು ಬಳಸುವ ರೀತಿಯಲ್ಲಿ ಎದ್ದು ಕಾಣುತ್ತದೆ ಅತಿ ವೇಗವಾಗಿ ಬದಲಾಗುತ್ತಿರುವ ನಮ್ಮ ವೃತ್ತಿ ಸಂಸ್ಕೃತಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರುವ ಜನರೊಟ್ಟಿಗೆ ಕಾರ್ಯ ನಿರ್ವಹಿಸಬೇಕಾಗಿರುವುದರಿಂದ ವಿವಿಧ ಸಂಸ್ಕೃತಿಗಳಲ್ಲಿ ಸಮಯವು ವಿವಿಧ ರೀತಿಯಲ್ಲಿ ಗ್ರಹಿಸಲ್ಪಟ್ಟಿರುವುದನ್ನು ಅರಿಯುವುದು ಬಹಳ ಮುಖ್ಯವಾಗುತ್ತದೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುವ ಜನರು ಸಮಯದ ವಿವಿಧ ವ್ಯಾಖ್ಯಾನಗಳನ್ನು ಹಾಗೂ ಸಮಯವನ್ನು ವಿವಿಧ ರೀತಿಯಲ್ಲಿ ಅರ್ಥೈಸುವ ಬಗೆಯನ್ನು ಅರಿತುಕೊಳ್ಳಬೇಕು ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ನಿರ್ದಿಷ್ಟವಾಗಿ ಬಳಸುವ ಒಂದು ಪದ ಮನಾನಾ ಇದು ಒಂದು ನಿರ್ದಿಷ್ಟ ವರ್ತನೆಯನ್ನು ಸಂಕೇತಿಸುತ್ತದೆ ಇದರರ್ಥ ಇಂದು ಮಾಡಲಾಗದ್ದನ್ನು ನಾಳೆ ಮಾಡಬಹುದು ಎಂಬುದು ಸಮಯದ ಕುರಿತಂತೆ ಈ ತರಹದ ವಿಶ್ರಾಂತ ವರ್ತನೆ ನಮ್ಮ ಗುಣಗಳು ಹಾಗೂ ಇತರರೊಂದಿಗೆ ನಮ್ಮ ಸಂಬಂಧಗಳನ್ನು ಕುರಿತು ನಾವು ನೋಡುವ ಒಂದು ಸಾಂಸ್ಕೃತಿಕ ಅಂಶವಾಗಿದೆ ಏಕ ವರ್ಣೀಯ ಸಂಸ್ಕೃತಿಗಳಲ್ಲಿ ಸಮಯವನ್ನು ಗುರುತಿಸಬಹುದಾದ ವಿವಿಧ ಭಾಗಗಳು ಹಾಗೂ ಉಪ ವಿಭಾಗಗಳನ್ನಾಗಿ ವಿಭಜನೆ ಮಾಡಿರುವುದನ್ನು ಕಾಣಬಹುದು ಬಹುವರ್ಣೀಯ ಸಂಸ್ಕೃತಿಗಳಲ್ಲಿ ಸಮಯವು ಭೂತ ವರ್ತಮಾನ ಹಾಗೂ ಭವಿಷ್ಯ ಗಳಿಂದ ಕೂಡಿರುವ ಒಂದು ಸಂತೋಷದಾಯಕ ಮಿಶ್ರಣವಾಗಿದ್ದು ಇವುಗಳನ್ನು ಗಂಭೀರವಾಗಿ ವಿಭಜಿಸಲಾಗಿಲ್ಲ ಆದ್ದರಿಂದ ನಾವು ಜನರೊಟ್ಟಿಗೆ ಕೆಲಸ ಮಾಡುವಾಗ ಅವರು ಸಮಯವನ್ನು ನೋಡುತ್ತಿದ್ದರೆ ಅದು ಔಪಚಾರಿಕವಾಗಿಯೋ ಅಥವಾ ಕೆಲಸ ಕೇಂದ್ರಿತವಾಗಿಯೇ ಅಥವಾ ಸಮಯ ಕಳೆಯಲು ಮತ್ತು ಪರಸ್ಪರರ ಸಂಬಂಧಗಳನ್ನು ಉತ್ತಮಗೊಳಿಸಲು ಸಿಕ್ಕ ಅವಕಾಶದಂತೆಯೇ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಕೆಲವು ಸಂಸ್ಕೃತಿಗಳಲ್ಲಿ ಸಮಯಪಾಲನೆ ಮಾಡದಿರುವುದು ಸಾಮಾಜಿಕ ಘನತೆಯನ್ನು ಸಂಕೇತಿಸುತ್ತದೆ ಕೆಲವು ಸಮಾಜಗಳಲ್ಲಿ ಹಾಗೂ ಸಂಸ್ಥೆಗಳಲ್ಲಿ ಕೈ ಕೆಳಗಿನ ಉದ್ಯೋಗಿಗಳನ್ನು ಅಪಾಯಿಂಟ್ಮೆಂಟ್ ಗಾಗಿ ಕಾಯಿಸುವುದು ಸಾಮಾನ್ಯವಾಗಿದ್ದು ಇದರ ಮೂಲಕ ಉನ್ನತಾಧಿಕಾರಿಗಳು ತಮ್ಮ ಉನ್ನತ ಸ್ಥಾನದ ಪ್ರಾಮುಖ್ಯತೆಯನ್ನು ತೋರ್ಪಡಿಸಲು ಬಯಸುತ್ತಾರೆ ಅಧಿಕಾರ ಮತ್ತು ಘನತೆಯನ್ನು ಆಗಾಗ್ಗೆ ತಡವಾಗಿ ಬರುವ ಮೂಲಕ ವ್ಯಕ್ತಪಡಿಸಲು ಬಯಸುತ್ತಾರೆ ಮತ್ತು ಇದನ್ನು ಮಧ್ಯ ಏಷ್ಯಾ ದೇಶಗಳಲ್ಲಿನ ವೃತ್ತಿ ಸಂಸ್ಕೃತಿಯಲ್ಲಿ ಒಂದು ತಂತ್ರದಂತೆಯು ಬಳಸಲಾಗುತ್ತದೆ ಏಕ ವರ್ಣೀಯ ಸಂಸ್ಕೃತಿಯಲ್ಲಿ ಸಮಯವನ್ನು ಪಾಲಿಸದಿರುವುದು ಅಸಮಾಧಾನಕ್ಕೆ ಕಾರಣವಾಗುತ್ತದೆ ಒಂದು ಆಸಕ್ತಿದಾಯಕ ಉದಾಹರಣೆಯೆಂದರೆ 2005 ರಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಧೀಶರು ತಡವಾಗಿ ಆಗಮಿಸಿದ್ದಕ್ಕೆ ಮೈಕಲ್ ಜಾಕ್ಸನ್ ಕೋಪಗೊಂಡಿದ್ದು ಏಕವರ್ಣೀಯ ಸಂಸ್ಕೃತಿಗಳಲ್ಲಿ ಸಮಯಪಾಲನೆಯನ್ನು ಒಂದು ಮೌಲ್ಯದಂತೆ ಭಾವಿಸಲಾಗುತ್ತದೆ ವಿವಿಧ ಕ್ಷೇತ್ರಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಾಯಕರು ಕೂಡ ಇದರಿಂದ ಹೊರತಾಗಿಲ್ಲ ಕೆಲವು ಅಂತರಾಷ್ಟ್ರೀಯ ಸಂದರ್ಭಗಳಲ್ಲಿ ಸಭೆಯ ಸಮಯದ ನಂತರ ದೇಶದ ಹೆಸರನ್ನು ನಮೂದಿಸಲಾಗಿರುತ್ತದೆ ದೇಶದ ಹೆಸರು ಆ ಒಂದು ನಿರ್ದಿಷ್ಟ ದೇಶ ತನಗೆ ಕೊಟ್ಟಿರುವ ಸಮಯದೊಂದಿಗೆ ಜೋಡಣೆಗೊಂಡಿದೆ ಎಂಬುದನ್ನು ಸಂಕೇತಿಸುತ್ತದೆ ಆ ಹೆಸರು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ಬಂದಿರುವ ಸಹಭಾಗಿಗಳಿಗೆ ಆಹ್ವಾನ ಪತ್ರಿಕೆಯಲ್ಲಿ ನಮೂದಿಸಿರುವ ಸಮಯ ಸ್ಥಿರವಾಗಿದೆಯೋ ಅಥವಾ ಬದಲಾವಣೆಗಳಿಗೆ ಒಳಪಡುತ್ತದೆಯೇ ಎಂಬುದನ್ನು ಸೂಚಿಸುತ್ತದೆ ಮಾರ್ಟಿನ್ ಅವರ ಈ ಉದಾಹರಣೆಯನ್ನು ಇಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ ಅವರು ಆಹ್ವಾನ ಪತ್ರಿಕೆಯೊಂದರಲ್ಲಿ ಸಭೆಯನ್ನು 9 AM ಮಲೇಶಿಯನ್ ಸಮಯಕ್ಕೆ ಆರಂಭಿಸಲಾಗುತ್ತದೆ ಎಂಬ ಉದಾಹರಣೆಯನ್ನು ಉಲ್ಲೇಖಿಸುತ್ತಾರೆ ಈಗ ಮಲೇಶಿಯನ್ ಸಮಯ ಎಂಬುದು ಸಮಯಪಾಲನೆಯು ಬದಲಾವಣೆಗೆ ಒಳಪಡುತ್ತದೆ ಎಂಬುದನ್ನು ಸಂಕೇತಿಸುತ್ತದೆ ವೃತ್ತಿ ಸಮಯ ಹಾಗೂ ವೈಯುಕ್ತಿಕ ಸಮಯಗಳನ್ನು ಏಕವರ್ಣೀಯ ಸಂಸ್ಕೃತಿಗಳಲ್ಲಿ ಬೇರೆಯಾಗಿಯೇ ಗಂಭೀರವಾಗಿ ವಿಭಜಿಸಲಾಗುತ್ತದೆ ಆದರೆ ಬಹುವರ್ಣೀಯ ಸಂಸ್ಕೃತಿಗಳಲ್ಲಿ ವೃತ್ತಿಸಮಯ ಹಾಗೂ ವೈಯುಕ್ತಿಕ ಸಮಯಗಳನ್ನು ಗಂಭೀರವಾಗಿ ವಿಭಜಿಸುವುದಿಲ್ಲ ಅವೆರಡು ಒಂದನ್ನೊಂದು ಒಳಗೊಂಡಿರುತ್ತವೆ ಈ ಸಾಂಸ್ಕೃತಿಕ ಅಂಶಗಳು ವಿವಿಧ ಸಂಸ್ಥೆಗಳಲ್ಲಿ ಸೇರಿ ಹೋಗಿದ್ದು ಅದು ಅವರ ವೃತ್ತಿ ಸಂಸ್ಕೃತಿಯಲ್ಲಿ ಪ್ರತಿಫಲಿಸುತ್ತದೆ ಉದಾಹರಣೆಗೆ ಕೆಲಸದ ಅವಧಿಯಲ್ಲಿ ಕಂಪನಿಯ ಕಾರ್ಯಗಳಿಗೆ ಎಷ್ಟು ಸಮಯ ಕೊಡಲಾಗಿದೆ ಮತ್ತು ಸಾಮಾಜಿಕರಣಕ್ಕೆ ಎಷ್ಟು ಸಮಯ ಕೊಡಲಾಗಿದೆ ಏಕವರ್ಣೀಯ ಸಂಸ್ಕೃತಿಗಳಲ್ಲಿ ಈ ವಿಭಜನೆ ಶೇಕಡಾ 80ರಷ್ಟು ಕೆಲಸಗಳಿಗೆ ಮತ್ತು ಶೇಕಡ 20ರಷ್ಟು ಸಮಾಜಕ್ಕೆ ಮೀಸಲಾಗಿದೆ ಮತ್ತೊಂದು ಕಡೆ ಬಹುವರ್ಣೀಯ ದೇಶಗಳಲ್ಲಿ ಇದು ಜಾಣತನದಿಂದ ಕೂಡಿದೆ ಸಮಯದ ಸರಿಯಾದ ಅರ್ಥಗಳನ್ನು ಗ್ರಹಿಸುವುದು ಅಂತರಾಷ್ಟ್ರೀಯ ಸಂದರ್ಭಗಳಲ್ಲಿ ಬಹುಮುಖ್ಯವಾಗುತ್ತದೆ ವ್ಯಾಪಾರದ ಜಾಗತೀಕರಣವು ಜಗತ್ತಿನಾದ್ಯಂತ ವೈಯುಕ್ತಿಕ ನೆಲೆಯಲ್ಲಿ ಹಾಗೂ ಸಂಸ್ಥೆಯ ನೆಲೆಗಟ್ಟಿನಲ್ಲಿ ಸಮಯವನ್ನು ನೋಡುವ ರೀತಿಯ ಮೇಲೆ ಪ್ರಭಾವ ಬೀರುತ್ತಿದೆ ದೇಶಕ್ಕಿಂತ ಸಂಸ್ಥೆಯೊಂದು ಸಮಯದ ಸಾಂಸ್ಕೃತಿಕ ಸಂಕೇತಗಳನ್ನು ಹೆಚ್ಚು ಪ್ರಭಾವಿಸುತ್ತದೆ ವಿವಿಧ ದೇಶಗಳಲ್ಲಿರುವ ಒಂದೇ ಕಂಪನಿಯ ಕಛೇರಿಗಳ ವೃತ್ತಿ ಸಂಸ್ಕೃತಿಗಳು ವಿವಿಧ ವಿಧಾನಗಳನ್ನು ಅನುಸರಿಸುವುದನ್ನು ಇಲ್ಲಿ ಗಮನಿಸಬಹುದು ಏಕ ವರ್ಣೀಯ ದೃಷ್ಟಿಕೋನವೇ ಆದ್ಯತೆಯಾಗಿರುವ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರುವ ಕೇಂದ್ರ ಕಛೇರಿ ನಿರ್ವಹಿಸುವ ರೀತಿಗೂ ಬಹುವರ್ಣೀಯ ದೃಷ್ಟಿಕೋನದಿಂದ ನಿರ್ದೇಶಿಸಿರುವ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಿರುವ ಮತ್ತೊಂದು ಕಚೇರಿಯ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ಈ ವ್ಯತ್ಯಾಸಗಳು ಯಾವ ಸಂದರ್ಭದಲ್ಲಿ ಸಮಯವನ್ನು ವಿವಿಧ ವಿಧಾನದಲ್ಲಿ ಗ್ರಹಿಸಬೇಕೆಂದು ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ನಮ್ಮನ್ನು ಎಷ್ಟರಮಟ್ಟಿಗೆ ಪ್ರಭಾವಿಸುತ್ತವೆ ಎಂಬುದರ ಬಗ್ಗೆ ಎಚ್ಚರಿಸುತ್ತದೆ ಜೊತೆಗೆ ಸಮಯಕ್ಕೆ ಸಂಬಂಧಿಸಿದಂತೆ ವಿವಿಧ ದೃಷ್ಟಿಕೋನಗಳಿಗೆ ನಾವು ಸಹಾನುಭೂತಿಯಿಂದ ವರ್ತಿಸಬೇಕೆಂಬುವ ಅಗತ್ಯತೆಯನ್ನು ತಿಳಿಸುತ್ತದೆ ಏಕ ವರ್ಣೀಯ ಮತ್ತು ಬಹುವರ್ಣೀಯ ವ್ಯಕ್ತಿಗಳ ನಡುವಿನ ವರ್ತನೆಗಳ ವ್ಯತ್ಯಾಸವನ್ನು ವಿಡಿಯೋ ಸಹಾಯದಿಂದ ಅರ್ಥಮಾಡಿಕೊಳ್ಳಬಹುದು ಇಲ್ಲಿರುವುದು ಜಿಮ್ಮಿ ಅವನು ಕೊಟ್ಟಿರುವ ಕಾರ್ಯಪಟ್ಟಿಯನ್ನು ಅನುಸರಿಸಲು ಇಷ್ಟಪಡುತ್ತಾನೆ ಇವನನ್ನು ಏಕವರ್ಣೀಯ ಎಂದು ಕರೆಯಬಹುದು ಏಕ ವರ್ಣೀಯ ವ್ಯಕ್ತಿಗಳು ಯೋಜನೆಗಳನ್ನು ಅದರ ಅಂತಿಮ ಘಟ್ಟವನ್ನು ತಿಳಿಯಲು ಬಯಸುತ್ತಾರೆ ಅವರಿಗೆ ಸಮಯ ಮೌಲ್ಯಯುತವಾದುದು ಅವರು ಒಮ್ಮೆ ಒಂದು ಕೆಲಸದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸುತ್ತಾರೆ ನಿಗದಿಪಡಿಸಿರುವ ಕಾಲಘಟ್ಟದಲ್ಲಿ ಕೆಲಸ ಮುಗಿಸಲು ಶ್ರಮಿಸುತ್ತಾರೆ ಅವರು ಅಡೆತಡೆಗಳು ಉಂಟಾಗುವುದನ್ನು ಸಹಿಸುವುದಿಲ್ಲ ಪಾಶ್ಚಿಮಾತ್ಯ ಸಮಾಜದಲ್ಲಿ ಸಾಮಾನ್ಯವಾಗಿ ಏಕವರ್ಣೀಯ ಸಂಸ್ಕೃತಿಯನ್ನು ಅನುಸರಿಸಲಾಗುತ್ತದೆ ಆಗಾಗ್ಗೆ ವಿಳಂಬವಾಗುವುದು ಮತ್ತು ಸುಲಭವಾಗಿ ವಿಚಲಿತರಾಗುವ ಹಾಗೂ ಹಲವು ಕೆಲಸಗಳನ್ನು ಒಮ್ಮೆಗೆ ಮಾಡುವುದು ನಿಗದಿತ ಕಾರ್ಯಪಟ್ಟಿಯನ್ನು ತಕ್ಷಣವೇ ಬದಲಾಯಿಸುವುದು ಹಾಗೂ ಕೊಟ್ಟಿರುವ ಕಾಲಘಟ್ಟವನ್ನು ಮುಟ್ಟದಿರುವುದು ಬಾಬ್ ಗೆ ಸಾಮಾನ್ಯವಾದ ವಿಷಯ ಈ ರೀತಿಯ ವರ್ತನೆ ಲ್ಯಾಟಿನ್ ಅಮೆರಿಕ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಾಮಾನ್ಯ ಏಕವರ್ಣೀಯ ಮತ್ತು ಬಹುವರ್ಣೀಯ ಜನರ ನಡುವಿನ ಸಂವಹನದ ಪಲಿತಾಂಶ ನಿರಾಶಾದಾಯಕವಾಗಿರುತ್ತದೆ ಬಹುವರ್ಣೀಯ ಜನರು ಕಾಲಮಿತಿಯನ್ನು ಮತ್ತು ಕಾರ್ಯಪಟ್ಟಿಯನ್ನು ಅಗೌರವಿಸುವುದನ್ನು ನೋಡಿ ಏಕವರ್ಣೀಯ ಜನರು ನಿರಾಶರಾಗಬಹುದು ಒಟ್ಟಿಗೆ ಸಲೀಸಾಗಿ ಕಾರ್ಯನಿರ್ವಹಿಸಲು ಬಹುವರ್ಣೀಯ ಸದಸ್ಯರು ಸ್ವಭಾವತಹ ಭಿನ್ನವಾಗಿರುವುದರಿಂದ ಹಾಗೂ ಸಂದರ್ಭದ ಪ್ರಾಧಾನ್ಯತೆಯನ್ನು ಅರಿತು ಅವರನ್ನು ಒಪ್ಪಿಕೊಳ್ಳುತ್ತಾ ಸಮಯದ ಸೂಕ್ಷ್ಮತೆಯುಳ್ಳ ಕೆಲಸಗಳ ಜವಾಬ್ದಾರಿಯನ್ನು ಏಕ ವರ್ಣೀಯ ಸದಸ್ಯರು ತೆಗೆದುಕೊಳ್ಳುವ ಅಗತ್ಯವಿದೆ ಈ ವಿಡಿಯೋ ಸೂಚಿಸುವಂತೆ ಕಾಲವೆಂಬುದು ಕೇವಲ ಅಳತೆಯ ಮಾಪಕವಲ್ಲ ಇದು ಮಾನವನ ವರ್ತನೆಯನ್ನು ಸಂಕೇತಿಸುತ್ತದೆ ಇದು ನಮ್ಮ ಸಾಂಸ್ಕೃತಿಕ ಆದ್ಯತೆಗಳನ್ನು ಕೂಡ ಸಂಕೇತಿಸುತ್ತದೆ ಇದು ಸಂಬಂಧಗಳ ಕಡೆಗೆ ನಮ್ಮ ನಡವಳಿಕೆಯನ್ನು ಕೂಡ ಸಂಕೇತಿಸುತ್ತದೆ ವ್ಯವಹಾರಿಕ ಮತ್ತು ಇತರ ವೃತ್ತಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಸಮಯದ ಪರಿಮಿತಿಯಲ್ಲಿ ಯೋಜಿಸಲಾಗುತ್ತದೆ ನಮ್ಮ ಆದ್ಯತೆಗಳ ಕುರಿತಾದ ಭಿನ್ನ ತಿಳುವಳಿಕೆಗಳು ಗೊಂದಲವನ್ನು ಸೃಷ್ಟಿಸಬಹುದು ಒಬ್ಬ ಅಮೆರಿಕನ್ನನಿಗೆ ಸಮಯ ಹಣ ವಿದ್ದಂತೆ ಆದ್ದರಿಂದ ಇದು ಅವರಿಗೆ ಯಾವಾಗಲೂ ಮೌಲ್ಯಯುತವಾದುದು ಏಕೆಂದರೆ ಈ ಸಮಾಜ ಮೂಲತಹ ಲಾಭ ಕೇಂದ್ರಿತ ಸಮಾಜ ಜರ್ಮನರು ಮತ್ತು ಸ್ವಿಸ್ ಜನರು ಸಮಯವನ್ನು ತಮ್ಮ ಕ್ರಮಬದ್ಧತೆ ಅಚ್ಚುಕಟ್ಟುತನ ಮತ್ತು ಯೋಜನೆಯನ್ನು ಆಧರಿಸಿ ಪಾಲಿಸುತ್ತಾರೆ ಇನ್ನೂ ಕೆಲವು ಸಂಸ್ಕೃತಿಗಳಲ್ಲಿ ಉದಾಹರಣೆಗೆ ಸ್ಪ್ಯಾನಿಶ್ ಇಟಾಲಿಯನ್ ಮತ್ತು ಅರೇಬಿಕ್ ಸಂಸ್ಕೃತಿಗಳಲ್ಲಿ ಸಮಯವು ಸಾಮಾನ್ಯವಾಗಿ ಮಾನವನ ಭಾವನೆಗಳನ್ನು ಆಧರಿಸಿದೆ ಸಮಯಪಾಲನೆಗೆ ಸಂಬಂಧಿಸಿದಂತೆ ಫ್ರೆಂಚರ ತಿಳುವಳಿಕೆ ಬಹುವರ್ಣೀಯರ ವರ್ತನೆಗೆ ಹತ್ತಿರವಾದಂತೆ ಇದೆ ಸಮಯದ ಕುರಿತಂತೆ ನಮ್ಮ ತಿಳುವಳಿಕೆ ನಮ್ಮ ಅಮೌಖಿಕ ಸಂವಹನವನ್ನು ಉತ್ತಮ ರೀತಿಯಲ್ಲಿ ವ್ಯವಸ್ಥಿತಗೊಳಿಸಲು ಮತ್ತು ನಮ್ಮ ಸಂಭಾಷಣೆಗಳನ್ನು ಹಾಗೂ ಸಂವಹನವನ್ನು ಇತರರು ಸಹಾನುಭೂತಿಯಿಂದ ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಮಾರ್ಪಡಿಸಿಕೊಳ್ಳಲು ಸಹಾಯಮಾಡುತ್ತದೆ